ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ ಮಾಡ್ಯೂಲ್ 13 ಕ್ಕೆ ಸುಸ್ವಾಗತ ಕಳೆದ ಎರಡು ಮಾಡ್ಯೂಲ್ ಗಳಲ್ಲಿ ನಾವು ಒಬ್ಜೆಕ್ಟ್ ಗಳ ಸ್ವರೂಪ ಮತ್ತು ಅವುಗಳ ನಡುವಿನ ಪರಸ್ಪರ ಸಂಬಂಧಗಳ ಬಗ್ಗೆ ಚರ್ಚಿಸಿದ್ದೇವೆ ಪ್ರಸ್ತುತ ಮಾಡ್ಯೂಲ್ ನಲ್ಲಿ ನಾವು ಕ್ಲಾಸ್ ಗಳ ಸ್ವರೂಪದ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತೇವೆ ಇಂಟರ್ಫೇಸ್ ಎಂದರೇನು ಮತ್ತು ಅನುಷ್ಠಾನ ಯಾವುದು ಎಂಬುದರ ಕುರಿತು ಮಾತನಾಡಲು ಪ್ರಮುಖ ಒಬ್ಜೆಕ್ಟ್ ಗಳು ಇರುತ್ತವೆ ಆದ್ದರಿಂದ ನಾವು ಕ್ಲಾಸ್ ನ ದೃಷ್ಟಿಕೋನದಿಂದ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಪ್ರೆಸೆಂಟೇಷನ್ ನ ಎಡಭಾಗದಲ್ಲಿ ಲಭ್ಯವಿರುವ ಔಟ್ ಲೈನ್ ಇಲ್ಲಿದೆ ನಿಮ್ಮಲ್ಲಿ ಹೆಚ್ಚಿನವರಿಗೆ ಒಂದು ಕ್ಲಾಸ್ ಎಂದರೇನು ಎಂಬುದರ ಬಗ್ಗೆ ಕೆಲವು ಬಲವಾದ ಆಲೋಚನೆ ಇದೆ ಎಂದು ಈಗ ನನಗೆ ಖಾತ್ರಿಯಿದೆ ಇನ್ನೂ ನಾವು ಅದನ್ನು ಹೆಚ್ಚು ಔಪಚಾರಿಕವಾಗಿ ವ್ಯಾಖ್ಯಾನಿಸಲು ಬಯಸುತ್ತೇವೆ ನಾವು ಒಬ್ಜೆಕ್ಟ್ ಓರಿಯೆಂಟೆಡ್ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಿರುವುದರಿಂದ ಇಡೀ ವ್ಯವಸ್ಥೆಯ ತಿರುಳು ಒಬ್ಜೆಕ್ಟ್ ಗಳು ಎಂದು ನಮಗೆ ತಿಳಿದಿದೆ ಮತ್ತು ಒಬ್ಜೆಕ್ಟ್ ಯಾವುದು ಎಂದು ನಾವು ವ್ಯಾಖ್ಯಾನಿಸಿದ್ದೇವೆ ಮತ್ತು ಒಬ್ಜೆಕ್ಟ್ ನ ಸ್ಥಿತಿ ನಡವಳಿಕೆ ಮತ್ತು ಗುರುತುಗಳು ಇವೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಒಬ್ಜೆಕ್ಟ್ ನ ಅಗತ್ಯವಾಗಿ ಕಾಂಕ್ರೀಟ್ ಅಸ್ತಿತ್ವವಾಗಿದ್ದು ಅದು ಸಮಯ ಮತ್ತು ಬಾಹ್ಯಾಕಾಶದಲ್ಲಿ ಅಸ್ತಿತ್ವದಲ್ಲಿದೆ ಆದರೆ ಒಬ್ಜೆಕ್ಟ್ ಗಳಿಗೆ ನಿಕಟ ಸಂಬಂಧ ಹೊಂದಿರುವ ಒಂದು ಕ್ಲಾಸ್ ಸ್ವಲ್ಪಮಟ್ಟಿಗೆ ಅಮೂರ್ತ ಪರಿಕಲ್ಪನೆಯಾಗಿದ್ದು ಇದು ಒಂದು ರಚನೆಯ ನಡವಳಿಕೆ ಮತ್ತು ಶಬ್ದಾರ್ಥದ ವಿಷಯದಲ್ಲಿ ಬಲವಾದ ಸಾಮ್ಯತೆಯನ್ನು ಹೊಂದಿರುವ ಒಬ್ಜೆಕ್ಟ್ ಗಳ ಒಂದು ಗುಂಪಿನ ಸಾರವನ್ನು ಸೆರೆಹಿಡಿಯಲು ಪ್ರಯತ್ನಿಸುತ್ತದೆ ಆದ್ದರಿಂದ ಉದಾಹರಣೆಗೆ ನಾವು ಕ್ಲಾಸ್ ಅಧ್ಯಾಪಕರು ಹೇಳುವುದನ್ನು ಪರಿಗಣಿಸುತ್ತೇವೆ ಉದಾಹರಣೆಗೆ ಮೂರು ವಿಭಿನ್ನ ಒಬ್ಜೆಕ್ಟ್ ಗಳು ಪ್ರಾಧ್ಯಾಪಕರ ಮೂರು ವಿಭಿನ್ನ ಹೆಸರುಗಳು ಅವರ ಹುದ್ದೆ ಮತ್ತು ಅವರು ಸಂಬಂಧಿಸಿರುವ ವಿಭಾಗವನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದೂ ಒಬ್ಜೆಕ್ಟ್ ಗಳಲ್ಲಿ ಕಾಂಕ್ರೀಟ್ ಅಸ್ತಿತ್ವವವಿದೆ ಆದರೆ ಈ ಬೋಧಕ ಕ್ಲಾಸ್ ಗಳು ಈ ಒಬ್ಜೆಕ್ಟ್ ಗಳ ಪ್ರಕಾರವಾಗಿ ಅಮೂರ್ತತೆಗೊಳಿಸುತ್ತದೆ ಅವುಗಳು ಹೆಸರು ಹುದ್ದೆ ವಿಭಾಗ ಮತ್ತು ಸಹಜವಾಗಿ ಈ ಎಲ್ಲ ಒಬ್ಜೆಕ್ಟ್ ಗಳಿಗೆ ಇತರ ಗುಣಲಕ್ಷಣಗಳು ಹಲವಾರು ಕಾರ್ಯಾಚರಣೆಗಳು ಇರುತ್ತವೆ ಆದ್ದರಿಂದ ಒಂದು ಕ್ಲಾಸ್ ಅನ್ನು ಇರಿಸುವುದು ಸಾಮಾನ್ಯ ರಚನೆ ಸಾಮಾನ್ಯ ನಡವಳಿಕೆ ಮತ್ತು ಸಾಮಾನ್ಯ ಶಬ್ದಾರ್ಥಗಳನ್ನು ಹಂಚಿಕೊಳ್ಳುವ ಒಬ್ಜೆಕ್ಟ್ ಗಳ ಒಂದು ಗುಂಪಾಗಿದೆ ಆದ್ದರಿಂದ ನಾವು ಒಬ್ಜೆಕ್ಟ್ ಗಳ ಸಾಮಾನ್ಯತೆಯ ಬಗ್ಗೆ ಸುಸಂಬದ್ಧ ರೀತಿಯಲ್ಲಿ ಮಾತನಾಡುವಾಗ ನಾವು ಕ್ಲಾಸ್ ಅನ್ನು ಉಲ್ಲೇಖಿಸುತ್ತೇವೆ ಆದ್ದರಿಂದ ಇದು ಒಂದು ರೀತಿಯ ಟೆಂಪ್ಲೇಟ್ ನಂತೆ ಅದರ ಪ್ರಕಾರ ಆ ಕ್ಲಾಸ್ ನ ಪ್ರತಿಯೊಂದು ಒಬ್ಜೆಕ್ಟ್ ಅಂಟಿಕೊಳ್ಳುವಂತೆ ದೃಢಿಕರಿಸಲು ಅನುರೂಪವಾಗಬೇಕು ಆದ್ದರಿಂದ ನಾವು ಯಾವುದೇ ಕ್ಲಾಸ್ ಅನ್ನು ನೀಡಿದರೆ ಕ್ಲಾಸ್ ನ ನಿದರ್ಶನಗಳು ಒಂದು ಒಬ್ಜೆಕ್ಟ್ ಎಂದು ನಾವು ಹೇಳುತ್ತೇವೆ ಈಗ ಕ್ಲಾಸ್ ಎಂದರೆ ಏನು ಎಂಬುದರ ಬಗ್ಗೆ ಸಹಜವಾದ ಬಹಳ ಸುಂದರವಾದ ವ್ಯಂಗ್ಯಚಿತ್ರಕಾರರ ದೃಷ್ಟಿಕೋನ ಇದಾಗಿದೆ ನೀವು ಅದನ್ನು ನೋಡಿ ಆನಂದಿಸಬಹುದು ಈಗ ನೀವು ಕ್ಲಾಸ್ ಅಲ್ಲದ್ದನ್ನು ಕೇಳಲು ಬಯಸಿದರೆ ಒಂದು ಒಬ್ಜೆಕ್ಟ್ ಒಂದು ಕ್ಲಾಸ್ ಅಥವಾ ಯಾವುದೇ ಸಾಮಾನ್ಯ ರಚನೆ ಸಾಮಾನ್ಯ ನಡವಳಿಕೆಯನ್ನು ಹಂಚಿಕೊಳ್ಳದ ಸಂಗ್ರಹ ಒಬ್ಜೆಕ್ಟ್ ಎಂದು ನಾವು ಖಂಡಿತವಾಗಿ ಗಮನಿಸುತ್ತೇವೆ ವ್ಯಾಖ್ಯಾನದಿಂದ ಕ್ಲಾಸ್ ಸಾಮಾನ್ಯ ರಚನೆ ಮತ್ತು ಶಬ್ದಾರ್ಥ ಮತ್ತು ನಡವಳಿಕೆಯನ್ನು ಹೊಂದಿರಬೇಕು ಉದಾಹರಣೆಗೆ ಇಂದಿನ ಹೊಸ ಕಾಗದವು ಒಂದು ಒಬ್ಜೆಕ್ಟ್ ಆಗಿದೆ ಎಂದು ನೀವು ನೋಡಿದರೆ "ಭಜರಂಗಿ ಭೈಜಾನ್" ಚಲನಚಿತ್ರವು ಒಂದು ಒಬ್ಜೆಕ್ಟ್ ಆಗಿದೆ ಪಶ್ಚಿಮ ಬಂಗಾಳ ರಾಜ್ಯವು ಒಂದು ಒಬ್ಜೆಕ್ಟ್ ಆಗಿದೆ ಇವೆಲ್ಲವೂ ಒಬ್ಜೆಕ್ಟ್ ಗಳು ಆದರೆ ಅವುಗಳನ್ನು ಒಂದು ಕ್ಲಾಸ್ ನಲ್ಲಿ ಸೇರಿಸಲಾಗುವುದಿಲ್ಲ ಆದ್ದರಿಂದ ಒಬ್ಜೆಕ್ಟ್ ನಿರ್ದಿಷ್ಟವಾಗಿ ಆ ಹಂಚಿಕೆಯ ವಿಷಯದಲ್ಲಿ ಇರುತ್ತದೆ ಮತ್ತು ಅದಕ್ಕೂ ಮೀರಿ ಒಂದು ಕ್ಲಾಸ್ ಯಾವುದು ಎಂಬುವುದು ಕ್ಲಾಸ್ ಅನ್ನು ವಿನ್ಯಾಸಗೊಳಿಸುವ ಡಿಸೈನರ್ ನ ಅನುಭವ ಮತ್ತು ಪರಿಣತಿಯ ವಿಷಯವಾಗಿದೆ ಒಟ್ಟಾರೆಯಾಗಿ ನಾವು ಸಂಘಟನೆಯ ಬಗ್ಗೆ ಮಾತನಾಡುತ್ತಿದ್ದರೆ ಸೈದ್ಧಾಂತಿಕವಾಗಿ ಕನಿಷ್ಠ ಇಡೀ ಸಂಸ್ಥೆಯ ಒಬ್ಜೆಕ್ಟ್ ಅನ್ನು ಒಂದು ಕ್ಲಾಸ್ ಆಗಿ ಪ್ರತಿನಿಧಿಸಬಹುದು ಅಂತಹ ಕ್ಲಾಸ್ ತುಂಬಾ ಸಂಕೀರ್ಣವಾಗಿರುತ್ತದೆ ಅದು ಉದ್ಯೋಗಿಗಳಿಗೆ ಗ್ರಾಹಕರಿಗೆ ಮಾರಾಟಗಾರರಿಗೆ ನಿಯಂತ್ರಕ ಅಧಿಕಾರಿಗಳಿಗೆ ನಿರ್ವಹಣೆಗೆ ಹಲವಾರು ರೀತಿಯ ಇಂಟರ್ಫೇಸ್ಗಳನ್ನು ಹೊಂದಿರುತ್ತದೆ ಮತ್ತು ವಿಶ್ಲೇಷಿಸಲು ಅರ್ಥಮಾಡಿಕೊಳ್ಳಲು ಪ್ರಾಯೋಗಿಕವಾಗಿ ವ್ಯವಹರಿಸಲು ಕ್ಲಾಸ್ ಗಳ ಅಂತಹ ವಿನ್ಯಾಸ ಬಹಳ ಕಷ್ಟಕರವಾಗುತ್ತದೆ ಆದುದರಿಂದ ನಾನು ನಿಮಗೆ ನೆನಪಿಸಲು ಬಯಸುವ ಅಂಶವೆಂದರೆ ಸಂಕೀರ್ಣ ವ್ಯವಸ್ಥೆಗಳ ವಿಶ್ಲೇಷಣೆಯ ಬಗ್ಗೆ ನಾವು ಮಾತನಾಡುತ್ತೇವೆ ಸಂಕೀರ್ಣ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ವಿಶ್ಲೇಷಿಸಬೇಕು ಎಂದು ನಾವು ಕಲಿತಿದ್ದು ಅದರ ಗುಣಲಕ್ಷಣಗಳ ಪ್ರಕಾರ ವಿನ್ಯಾಸಗೊಳಿಸಲಾಗಿದೆ ಐದು ವಿಶಿಷ್ಟ ಲಕ್ಷಣಗಳು ಅಂದರೆ ಕ್ರಮಾನುಗತ ರಚನೆ ಸಾಪೇಕ್ಷ ಆದಿಮಗಳು ಮತ್ತು ಕಾಳಜಿಗಳ ಬೇರ್ಪಡಿಕೆ ಸಾಮಾನ್ಯ ಮಾದರಿಗಳು ಮತ್ತು ಸ್ಥಿರ ಮಧ್ಯಂತರ ರೂಪಗಳು ಆಗಿದೆ ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ ಮತ್ತು ಅಗತ್ಯವಿದ್ದರೆ ನೀವು ಅದಕ್ಕೆ ಅನುಗುಣವಾಗಿ ಮಾಡ್ಯೂಲ್ ಗೆ ಹಿಂತಿರುಗಿ ಮತ್ತು ಆ ವೀಡಿಯೊವನ್ನು ನೋಡಬಹುದು ಈಗ ನಾವು ಈ ಗುಣಲಕ್ಷಣಗಳನ್ನು ಕ್ಲಾಸ್ ಗಳ ಡಿಸೈನ್ ನಲ್ಲಿ ಬಳಸುವ ಸಮಯ ಮತ್ತು ಅದು ಯಾವುದು ಮತ್ತು ಯಾವ ಕ್ಲಾಸ್ ಆಗಿರಬಾರದು ಎಂಬುದನ್ನು ನಿರ್ಧರಿಸುತ್ತದೆ ಈಗ ಒಂದು ಕ್ಲಾಸ್ ಸಾಮಾನ್ಯವಾಗಿ ಇಂಟರ್ಫೇಸ್ ಮತ್ತು ಅನುಷ್ಠಾನವನ್ನು ಹೊಂದಿದೆ ನಿಮ್ಮಲ್ಲಿ ಹೆಚ್ಚಿನವರಿಗೆ ಈ ಎರಡು ಪದಗಳ ಪರಿಚಯವಿದೆ ಎಂದು ನನಗೆ ಖಾತ್ರಿಯಿದೆ ಆದರೆ ಇವುಗಳನ್ನು ಪರಿಚಯಿಸಲು ನಾನು ಒಪ್ಪಂದದ ಪ್ರಕಾರ ಡಿಸೈನ್ ಎಂದು ಕರೆಯಲ್ಪಡುವುದರ ಬಗ್ಗೆ ಸ್ವಲ್ಪ ಪ್ರವಾಸ ಮಾಡಲು ಬಯಸುತ್ತೇನೆ ಒಪ್ಪಂದದ ಪ್ರಕಾರ ಡಿಸೈನ್ ಒಂದು ರೂಪಕ ವಿಧಾನವಾಗಿದ್ದು ಅಲ್ಲಿ ಪರಿಕಲ್ಪನೆಗಳನ್ನು ಮುಖ್ಯವಾಗಿ ವ್ಯಾಪಾರ ಡೊಮೇನ್ನಿಂದ ಎರವಲು ಪಡೆಯಲಾಗುತ್ತದೆ ಅಲ್ಲಿ ಅವರ ಗ್ರಾಹಕರು ಮತ್ತು ಪೂರೈಕೆದಾರರು ಕೆಲವು ಉತ್ಪನ್ನಗಳನ್ನು ಪಡೆಯಲು ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ ಮತ್ತು ಅಲ್ಲಿ ಒಟ್ಟಿಗೆ ಕೆಲಸ ಮಾಡಲು ಅವರು ಒಪ್ಪಂದವನ್ನು ಒಪ್ಪಿಕೊಳ್ಳಬೇಕು ಕ್ಲೈಂಟ್ ಕೆಲವು ಕಟ್ಟುಪಾಡುಗಳನ್ನು ಹೊಂದಿರುತ್ತಾರೆ ಸರಬರಾಜು ಮಾಡುವವನು ಕೆಲವು ಕಟ್ಟುಪಾಡುಗಳನ್ನು ಹೊಂದಿದ್ದಾನೆ ಮತ್ತು ಕ್ಲೈಂಟ್ ಕೆಲವು ಪ್ರಯೋಜನಗಳನ್ನು ಪಡೆಯುತ್ತಾನೆ ಸರಬರಾಜು ಮಾಡುವವರು ಕೆಲವು ಪ್ರಯೋಜನಗಳನ್ನು ಪಡೆಯುತ್ತಾರೆ ಮತ್ತು ಇಬ್ಬರೂ ಒಟ್ಟಾಗಿ ಒಪ್ಪಂದವನ್ನು ಅನುಸರಿಸುತ್ತಾರೆ ಮತ್ತು ಇಲ್ಲಿನ ಕಾನೂನಿನೊಳಗೆ ಇರುತ್ತಾರೆ ಈಗ ನಾನು ಒಪ್ಪಂದದ ಮೂಲಕ ಡಿಸೈನ್ ಅನ್ನು ಉಲ್ಲೇಖಿಸಲು ಕಾರಣವೆಂದರೆ ಒಬ್ಜೆಕ್ಟ್ ಓರೀಯೇಂಟೆಡ್ ಅನಾಲಿಸಿಸ್ ಮತ್ತು ಡಿಸೈನ್ ವಿಧಾನಗಳು ವಿಕಸನಗೊಳ್ಳುತ್ತಿರುವಾಗ ಮತ್ತು ಬಲವಾದ ಆಧಾರಗಳನ್ನು ಪಡೆಯುತ್ತಿರುವಾಗ 80 ರ ದಶಕದ ಮಧ್ಯಭಾಗದಲ್ಲಿ ಅವರು ಒಪ್ಪಂದದ ಮೂಲಕ ಡಿಸೈನ್ ಮಾಡುತ್ತಿದ್ದರು ಅದನ್ನು ಮೂಲತಃ ಬರ್ಟ್ರಾಂಡ್ ಮೆಯೆರ್ ಪ್ರಸ್ತಾಪಿಸಿದ್ದರು ಒಒಎಡಿ ಸಮಸ್ಯೆಗಳನ್ನು ಮತ್ತು ಇನ್ನಿತರ ವಿವಿಧ ರೀತಿಯ ಸಾಫ್ಟ್ವೇರ್ ಡಿಸೈನ್ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅದು ಅತ್ಯಂತ ಪರಿಣಾಮಕಾರಿ ವಿಧಾನವೆಂದು ಸಾಬೀತಾಗಿದೆ ಆದ್ದರಿಂದ ನಾವು ಅದನ್ನು ಪರಿಭಾಷೆ ಅಥವಾ ಕ್ಲೈಂಟ್ ಮತ್ತು ಪೂರೈಕೆಯ ನಡುವೆ ಇರುವ ಬಿಂದುಗಳ ದೃಷ್ಟಿಯಿಂದ ನೋಡಿದರೆ ಅವು ಪರಸ್ಪರ ಬಾಧ್ಯತೆಗಳು ಮತ್ತು ಪ್ರಯೋಜನಗಳಾಗಿವೆ ಮತ್ತು ಒಪ್ಪಂದದ ಪ್ರಕಾರ ಸರಬರಾಜು ಮಾಡುವವರು ನಿರ್ದಿಷ್ಟ ಉತ್ಪನ್ನವನ್ನು ಒದಗಿಸಬೇಕು ಅದು ಗ್ರಾಹಕನಿಗೆ ಸರಬರಾಜು ಮಾಡುವವನ ಬಾಧ್ಯತೆಯಾಗಿದೆ ಮತ್ತು ಕ್ಲೈಂಟ್ ನಿಂದ ಪ್ರಯೋಜನವನ್ನು ಪಡೆಯುವ ನಿರೀಕ್ಷೆ ಇರುತ್ತದೆ ಅದು ಕ್ಲೈಂಟ್ ನ ಶುಲ್ಕವಾಗಿದೆ ಅಂತೆಯೇ ಕ್ಲೈಂಟ್ ನ ಬಾಧ್ಯತೆಯಾಗಿರುವ ಶುಲ್ಕವನ್ನು ಪಾವತಿಸಬೇಕು ಮತ್ತು ಕ್ಲೈಂಟ್ ಉತ್ಪನ್ನವನ್ನು ಪಡೆಯಲು ಅರ್ಹನಾಗಿರುತ್ತಾನೆ ಅದು ಸರಬರಾಜು ಮಾಡುವವನು ಒದಗಿಸುವ ಪ್ರಯೋಜನಗಳಾಗಿರುತ್ತದೆ ಮತ್ತು ಇಬ್ಬರೂ ಭಾಗಿಯಾಗಿರುವ ಕಾನೂನು ಮತ್ತು ನಿಬಂಧನೆಗಳ ಕಟ್ಟುಪಾಡುಗಳ ಒಪ್ಪಂದಕ್ಕೆ ಬದ್ಧರಾಗಿರುತ್ತಾರೆ ಆದ್ದರಿಂದ ಇದು ವ್ಯವಹಾರದ ಡೊಮೇನ್ ನ ವಿಷಯದಲ್ಲಿ ಸಂಪೂರ್ಣವಾಗಿ ಇದ್ದಲ್ಲಿ ಒಪ್ಪಂದದ ಪ್ರಕಾರ ಡಿಸೈನ್ ಹೇಳುವ ಮೂಲ ಪರಿಕಲ್ಪನೆಯಾಗಿದೆ ಆದರೆ ಇದನ್ನು ಡಿಸೈನ್ ಮಾಡಿದ್ದು ಕಾಂಟ್ರಾಕ್ಟ್ ಅಥವಾ ಡಿಬಿಸಿ ಹಾಗಾಗಿ ಇದನ್ನು ಸಾಮಾನ್ಯವಾಗಿ ಫಾರ್ಮ್ಡ್ ವೈಡ್ ಅಪ್ಲಿಕೇಶನ್ ಎಂದು ಸಾಫ್ಟವೇರ್ ಡಿಸೈನ್ ನಲ್ಲಿ ಕರೆಯಲಾಗುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿರಿ ಸಾಫ್ಟ್ವೇರ್ ಸ್ವಯಂಚಾಲಿತ ಸಾಫ್ಟ್ವೇರ್software ದಸ್ತಾವೇಜಿನಲ್ಲಿ ವಿಶೇಷವಾಗಿ ವಿನ್ಯಾಸ ಇನ್ಹೆರಿಟನ್ಸ್ ಪಾಲಿಮಾರ್ಫಿಸಮ್ ಎಕ್ಸೆಪ್ಷನ್ಸ್ ಮತ್ತು ಮುಂತಾದವುಗಳು ಒಳಗೊಂಡಿದೆ ಆದ್ದರಿಂದ ನಂತರ ನಾವು ಆ ನಿಶ್ಚಿತಗಳಿಗೆ ಬರುತ್ತೇವೆ ತುಂಬಾ ನೇರವಾಗಿ ಒಂದು ಸಾಫ್ಟವೇರ್ ಡಿಸೈನ್ ಅನ್ನು ಅಥವಾ ಒಂದು ಕ್ಲಾಸ್ ಡಿಸೈನ್ ಅನ್ನು ಕಾಂಟ್ರಾಕ್ಟ್ ನ ಮೂಲಕ ಹೇಗೆ ಡಿಸೈನ್ ಅನ್ನು ಸಂಪರ್ಕಿಸಬಹುದು ಎಂದು ನೋಡೋಣ ಈ ರೇಖಾಚಿತ್ರವನ್ನು ದಯವಿಟ್ಟು ಗಮನಿಸಿ ನಾವು ಇಲ್ಲಿ ಸಾಫ್ಟ್ವೇರ್ ಘಟಕದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದನ್ನು ಒಬ್ಜೆಕ್ಟ್ ಎಂದು ಭಾವಿಸಬಹುದು ಇದು ಸರಳ ಕಾರ್ಯವಿಧಾನ ಅಥವಾ ಕಾರ್ಯವೂ ಆಗಿರಬಹುದು ಆದ್ದರಿಂದ ಈ ಘಟಕದು ಈ ಒಬ್ಜೆಕ್ಟ್ ಅಥವಾ ಇದು ಒಬ್ಜೆಕ್ಟ್ ನ ನಿರ್ದಿಷ್ಟ ವಿಧಾನಗಳನ್ನು ಕೆಲವು ಇನ್ಪುಟ್ ಮೌಲ್ಯಗಳೊಂದಿಗೆ ಸಂದೇಶವಾಗಿಸಿ ವಿನಂತಿಸಲಾಗಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಒಂದು ನಿರ್ದಿಷ್ಟ ವಿಧಾನಕ್ಕಾಗಿ ಒಬ್ಜೆಕ್ಟ್ ನ ಸಂದೇಶವು ಬಂದರೆ ಏನಾಗುತ್ತದೆ ಆ ವಿಧಾನವು ಇನ್ಪುಟ್ ಮೌಲ್ಯಗಳನ್ನು ತೆಗೆದುಕೊಂಡು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಇವುಗಳನ್ನು ಸಾಫ್ಟ್ವೇರ್ ಘಟಕವು ಏನು ಮಾಡಲು ಪ್ರಯತ್ನಿಸುತ್ತದೆ ಮತ್ತು ಅದು ಉತ್ಪಾದನೆಗಳನ್ನು ನೀಡುತ್ತದೆ ಈಗ ಪ್ರಕ್ರಿಯೆಗಳಲ್ಲಿ ಕೆಲವು ಅಡ್ಡಪರಿಣಾಮಗಳನ್ನು ಸಹ ರಚಿಸಬಹುದು ಕೆಲವು ದೋಷಗಳು ಇರಬಹುದು ಮತ್ತು ಕೆಲವು ವಿನಾಯಿತಿಗಳನ್ನು ತೆಗೆದುಹಾಕಬಹುದು ಮತ್ತು ಮುಂತಾದವುಗಳು ಸಂಭವಿಸಬಹುದು ಈಗ ನಾವು ಹೇಳುತ್ತಿರುವುದು ಉತ್ತಮ ಒಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ ನಲ್ಲಿ ಇನ್ಪುಟ್ ಮೌಲ್ಯಗಳು ಒಂದು ಪೂರ್ವಭಾವಿ ಷರತ್ತುಗಳನ್ನು ಪೂರೈಸಬೇಕು ಅದು ಕ್ಲೈಂಟ್ ಎಂದು ನೀವು ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ ನಮ್ಮ ಮೂಲ ಮಾದರಿ ಕ್ಲೈಂಟ್ ಸರ್ವರ್ ಆದ್ದರಿಂದ ನಾವು ಸಂದೇಶವನ್ನು ಸರ್ವರ್ ಗೆ ಕಳುಹಿಸುವ ಕ್ಲೈಂಟ್ ಸಂದೇಶವನ್ನು ಆಹ್ವಾನಿಸಲು ಸಂದೇಶವು ಉತ್ತಮವಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಪ್ರಿ ಕಂಡಿಷನ್ ಗಳು ಸೆಟ್ ಇನ್ಪುಟ್ ಮೌಲ್ಯಗಳಿಂದ ತೃಪ್ತಿಗೊಂಡಿದೆ ಎಂದು ನಾವು ಖಚಿತಪಡಿಸಿಕೊಳ್ಳೋಣ ಅದೇ ಸಮಯದಲ್ಲಿ ಔಟ್ಪುಟ್ ಮೌಲ್ಯಕ್ಕೆ ತೃಪ್ತಿಪಡಿಸಬೇಕಾದ ಪೋಸ್ಟ್ ಕಂಡಿಷನ್ ನ ಒಂದು ಸೆಟ್ ಇದೆ ಆದ್ದರಿಂದ ಕ್ಲೈಂಟ್ ನ ಸಂದೇಶಕ್ಕೆ ಪ್ರತಿಕ್ರಿಯೆಯಾಗಿ ಸರ್ವರ್ ಉತ್ಪಾದಿಸುವ ಔಟ್ಪುಟ್ ಅಥವಾ ಸರ್ವರ್ ಉತ್ಪಾದಿಸುವ ಪ್ರತಿಕ್ರಿಯೆ ಸಂದೇಶಗಳ ಪೋಸ್ಟ್ ಕಂಡಿಷನ್ ಗುಂಪನ್ನು ಪೂರೈಸಬೇಕು ಈಗ ಈ ಎರಡನ್ನು ಖಾತರಿಪಡಿಸಿದರೆ ಖಂಡಿತವಾಗಿಯೂ ಕ್ಲೈಂಟ್ ಮತ್ತು ಸರ್ವರ್ ಹೆಚ್ಚು ಸುರಕ್ಷಿತ ಮತ್ತು ಬೇರ್ಪಡಿಸಬಹುದಾದ ರೀತಿಯಲ್ಲಿ ಕೆಲಸ ಮಾಡಬಹುದು ಆದ್ದರಿಂದ ಪ್ರವೇಶದಲ್ಲಿ ಮುನ್ಸೂಚನೆಯನ್ನು ಖಾತರಿಪಡಿಸಬೇಕು ಮತ್ತು ಕ್ಲೈಂಟ್ ಅದನ್ನು ಮಾಡಬೇಕು ಏಕೆಂದರೆ ಸಂದೇಶವು ಎಲ್ಲಿಂದ ಬರುತ್ತದೆಯೋ ಅದು ಕ್ಲೈಂಟ್ ನಿಂದ ಬರುತ್ತಿದೆ ಆದ್ದರಿಂದ ಪ್ರಿಕಂಡಿಷನ್ ತೃಪ್ತಿ ಹೊಂದಿದೆಯೆ ಎಂದು ಖಚಿತಪಡಿಸಿಕೊಳ್ಳುವುದು ಕ್ಲೈಂಟ್ ನ ಬಾಧ್ಯತೆಯಾಗಿದೆ ಈ ಬಾಧ್ಯತೆಯ ವಿರುದ್ಧ ಸರ್ವರ್ ಗೆ ಯಾವ ಪ್ರಯೋಜನಗಳು ಸಿಗುತ್ತವೆ ಸಾಫ್ಟ್ವೇರ್ ಘಟಕವನ್ನು ಕಾರ್ಯಗತಗೊಳಿಸುವಾಗ ಇದು ಪ್ರಿಕಂಡಿಷನ್ ಗಳನ್ನು ತೃಪ್ತಿಪಡಿಸಿದೆ ಎಂದು ಸರ್ವರ್ ಗೆ ಈಗ ತಿಳಿದಿದೆ ಇದು ವಿಧಾನಗಳನ್ನು ಕಾರ್ಯಗತಗೊಳಿಸುತ್ತಿರುವಾಗ ಪ್ರಿಕಂಡಿಷನ್ ಗಳಿಂದ ರಕ್ಷಿಸದ ಯಾವುದೇ ಪರಿಸ್ಥಿತಿಯ ಬಗ್ಗೆ ಅದು ಯೋಚಿಸಬೇಕಾಗಿಲ್ಲ ಪ್ರಿಕಂಡಿಷನ್ ಗಳನ್ನು ಸರಿಹೊಂದಿಸಲು ಸ್ವತಃ ಮಿತಗೊಳಿಸಬಹುದು ಅದೇ ರೀತಿ ದಿನಚರಿಯಿಂದ ನಿರ್ಗಮಿಸುವಾಗ ಸಂದೇಶದಿಂದ ನಿರ್ಗಮಿಸುವಾಗ ಪೋಸ್ಟ್ ಕಂಡಿಷನ್ ಅನ್ನು ಖಾತರಿಪಡಿಸಲಾಗುತ್ತದೆ ಮತ್ತು ಅದನ್ನು ಖಚಿತ ಪಡಿಸಿಕೊಳ್ಳುವುದು ಸರ್ವರ್ ನ ಬಾಧ್ಯತೆಯಾಗಿದೆ ಮತ್ತು ಖಂಡಿತವಾಗಿಯೂ ಅದು ಕ್ಲೈಂಟ್ ಗೆ ಅನುಮೋದಿಸುವ ಪ್ರಯೋಜನವಾಗಿದೆ ಏಕೆಂದರೆ ಯಶಸ್ವಿಯಾಗಿ ಕಾರ್ಯಗತಗೊಳಸಲು ಅವರು ಸಂದೇಶವನ್ನು ಆಹ್ವಾನಿಸಲು ಮತ್ತು ಪಡೆಯಲು ಸಮರ್ಥರಾಗಿದ್ದಾರೆ ಕ್ಲಾಸ್ ನಲ್ಲಿ ಕೆಲವು ಅಸ್ಥಿರತೆಗಳಿವೆ ಮತ್ತು ಈ ಇಡೀ ಪ್ರಕ್ರಿಯೆಗಳನ್ನು ಕ್ಲೈಂಟ್ ಮತ್ತು ಸರ್ವರ್ ಗಳು ನಿರ್ವಹಿಸಬೇಕಾಗಿದೆ ಕೆಲವು ವಿಷಯಗಳು ಬದಲಾಗಬಾರದು ಕ್ಲಾಸ್ ನಲ್ಲಿ ಉಲ್ಲಂಘನೆಗಳು ಆಗಬಾರದು ಎಲ್ಲವನ್ನೂ ನಿರ್ವಹಿಸಬೇಕು ಆದ್ದರಿಂದ ಈ ಡಿಸೈನ್ ಅನ್ನು ನಿರ್ದಿಷ್ಟಪಡಿಸುವ ಶೈಲಿಯನ್ನು ನೀವು ನೋಡಿದರೆ ಅಥವಾ ಈ ಚೌಕಟ್ಟಿನ ಡಿಸೈನ್ ಅನ್ನು ಒಪ್ಪಂದದ ಮೂಲಕ ನಿರ್ಮಿಸುವ ಮೂಲಕ ನೀವು ಅದನ್ನು ತಕ್ಷಣವೇ ಪ್ರಿಕಂಡಿಷನ್ ಪೋಸ್ಟ್ ಕಂಡಿಷನ್ ಮತ್ತು ಕ್ಲಾಸ್ ನಲ್ಲಿನ ಅಸ್ಥಿರತೆಗೆ ಪೂರಕವಾದ ಕಟ್ಟುಪಾಡುಗಳು ಮತ್ತು ಪ್ರಯೋಜನಗಳ ವಿಶಿಷ್ಟ ವ್ಯವಹಾರ ಸನ್ನಿವೇಶಕ್ಕೆ ಸಂಬಂಧಿಸಲು ಸಾಧ್ಯವಾಗುತ್ತದೆ ಸರಿ ಇದು ನಿಮಗೆ ಸ್ವಲ್ಪ ಅಸ್ಪಷ್ಟವಾಗಿ ಧ್ವನಿಸುತ್ತಿದ್ದರೆ ನಾವು ಶೀಘ್ರದಲ್ಲೇ ಒಂದು ಉದಾಹರಣೆಯೊಂದಿಗೆ ಬರುತ್ತೇವೆ ಮತ್ತು ಒಪ್ಪಂದದ ವಿಧಾನದಿಂದ ಈ ಡಿಸೈನ್ ಅನ್ನು ವಿವರಿಸುತ್ತೇವೆ ಆದರೆ ಅದಕ್ಕೂ ಮೊದಲು ಇಂಟರ್ಫೇಸ್ ಎಂದರೇನು ಇಂಟರ್ಫೇಸ್ ಗಳ ಬಗ್ಗೆ ನಾವು ಮೊದಲಿನಿಂದಲೂ ಹಲವಾರು ಬಾರಿ ಮಾತನಾಡಿದ್ದೇವೆ ಆದ್ದರಿಂದ ಇಂಟರ್ಫೇಸ್ ಮೂಲತಃ ಹೊರಗಿನ ನೋಟವನ್ನು ನೀಡುತ್ತದೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಅದು ಒಂದು ಕ್ಲಾಸ್ ನ ಯಾವುದೇ ಇಂಟರ್ಫೇಸ್ ಆಗಿರುತ್ತದೆ ಮತ್ತು ಇದು ತ್ವರಿತಗೊಳಿಸುವಿಕೆಯಿಂದ ಒಂದು ರೀತಿಯ ಕಕ್ಷೆಯಾಗಿ ಪರಿಣಮಿಸುತ್ತದೆ ಅದರ ಮೂಲಕ ಒಬ್ಜೆಕ್ಟ್ ಅನ್ನು ನಿರ್ವಹಿಸಬಹುದು ಎಂಬುವುದು ಹೊರಗಿನವರ ದೃಷ್ಟಿಕೋನವಾಗಿರುತ್ತದೆ ಆದರೆ ಆ ಒಬ್ಜೆಕ್ಟ್ ನ ಹೊರಗಿನ ಯಾರಾದರೂ ಆ ಕ್ಲಾಸ್ ನ ಹೊರಗಿನ ಯಾರಾದರೂ ನೋಡಬಹುದು ಮತ್ತು ಅಮೂರ್ತತೆ ಮತ್ತು ಎನ್ಕ್ಯಾಪ್ಸುಲೇಷನ್ ಈ ಇಂಟರ್ಫೇಸ್ ವೀಕ್ಷಣೆಯ ಹಿಂದೆ ಎಲ್ಲಾ ವಿವರಗಳನ್ನು ರಚನಾತ್ಮಕ ವಿವರಗಳು ಮತ್ತು ನಡವಳಿಕೆಯ ರಹಸ್ಯಗಳನ್ನು ಮರೆಮಾಡುತ್ತದೆ ಎಂದು ಖಚಿತಪಡಿಸುತ್ತದೆ ಈಗ ಇಂಟರ್ಫೇಸ್ ಸ್ವಾಭಾವಿಕವಾಗಿ ಒಬ್ಜೆಕ್ಟ್ ನ ಎಲ್ಲಾ ನಿದರ್ಶನಗಳಿಗೆ ಕ್ಲಾಸ್ ನ ಎಲ್ಲಾ ನಿದರ್ಶನಗಳಿಗೆ ಅನ್ವಯಿಸಬೇಕಾಗುತ್ತದೆ ಹಾಗಾಗಿ ಒಂದು ಕ್ಲಾಸ್ ಕೆಲವು ಇಂಟರ್ಫೇಸ್ ಹೊಂದಿದೆ ಎಂದು ನಾನು ಹೇಳಿದರೆ ಆ ವರ್ಗದಿಂದ ನಾನು ರಚಿಸುವ ಪ್ರತಿಯೊಂದು ಒಬ್ಜೆಕ್ಟ್ ನಾನು ಮಾಡುವ ಪ್ರತಿಯೊಂದು ನಿದರ್ಶನವೂ ಇಂಟರ್ಫೇಸ್ ಅನ್ನು ಪೂರೈಸಬೇಕು ಹಾಗಾದರೆ ಇಂಟರ್ಫೇಸ್ ಏನು ಹೊಂದಿದೆ ಖಂಡಿತವಾಗಿಯೂ ಇದು ವಿಧಾನಗಳನ್ನು ಹೊಂದಿರಬೇಕು ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ವಿಧಾನಗಳು ಸಾರ್ವಜನಿಕವಾಗಿ ಗೋಚರಿಸಬಹುದು ನಾವು ಒಬ್ಜೆಕ್ಟ್ ಗಳ ವಿಷಯದಲ್ಲಿ ಗೋಚರತೆಯ ಬಗ್ಗೆ ಮಾತನಾಡಿದ್ದೇವೆ ಕ್ಲಾಸ್ ಗಳ ವಿಷಯದಲ್ಲಿ ಇದರ ಅರ್ಥವೇನು ಎಂದು ನಾವು ನೋಡುತ್ತೇವೆ ಆದರೆ ವಿಧಾನಗಳ ಜೊತೆಗೆ ಮುಖ್ಯವಾದುದು ಮತ್ತು ಇದು ನಾವು ಡಿಸೈನ್ ನ ಒಪ್ಪಂದದಿಂದ ಎರವಲು ಪಡೆಯುತ್ತಿರುವ ಪರಿಕಲ್ಪನೆಯಾಗಿದೆ ಇಂಟರ್ಫೇಸ್ ವಿಧಾನಗಳು ಒಪ್ಪಂದಗಳನ್ನು ಹೊಂದಿದೆ ಕೆಲವು ಪ್ರಿಕಂಡಿಷನ್ ಗಳ ನಂತರದ ಸ್ಥಿತಿಯು ಆ ಇಂಟರ್ಫೇಸ್ ಮಾಡುವ ಯಾವುದೇ ಅಡ್ಡಪರಿಣಾಮಗಳನ್ನು ಖಾತರಿಪಡಿಸುತ್ತದೆ ಆದ್ದರಿಂದ ಇಂಟರ್ಫೇಸ್ ಸರಳವಾಗಿ ಸಾರ್ವಜನಿಕವಾಗಿ ಗೋಚರಿಸುವ ವಿಧಾನಗಳು ಮತ್ತು ಈ ವಿಧಾನಗಳ ಒಪ್ಪಂದಗಳಾಗಿರುತ್ತದೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾನು ಒಂದು ಸ್ಟಾಕ್ ಅನ್ನು ಪರಿಗಣಿಸುತ್ತೇನೆ ನಿಮ್ಮೆಲ್ಲರಿಗೂ ಸ್ಟಾಕ್ ತಿಳಿದಿದೆ ಎಂದು ನಾನು ಅಂದುಕೊಳ್ಳುತ್ತೇನೆ ಇದು ಮೊದಲಿಗೆ ಎಲ್ಐಎಫ್ಒ ಕಂಟೇನರ್ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಪುಶ್ ಮೂಲಕ ಸದಸ್ಯರನ್ನು ಸ್ಟಾಕ್ ಗೆ ಸೇರಿಸಬಹುದು ಪೋಪ್ ಮೂಲಕ ಸದಸ್ಯರನ್ನು ಸ್ಟಾಕ್ ನಿಂದ ತೆಗೆದುಹಾಕಬಹುದು ನೀವು ಪುಶ್ ಮಾಡಿದರೆ ಅವು ಸ್ಟಾಕ್ ಆಗುತ್ತಲೇ ಇರುತ್ತವೆ ಮತ್ತು ನೀವು ಪೋಪ್ ಮಾಡಿದಾಗ ಅದು ಕೊನೆಯ ಅಂಶವು ತಳ್ಳಲ್ಪಡುತ್ತದೆ ಅದನ್ನು ನಾವು ಸ್ಟಾಕ್ ನಿಂದ ಹೊರತೆಗೆಯುತ್ತೇವೆ ಆದ್ದರಿಂದ ಅಂಶಗಳು ಪ್ರವೇಶಿಸುವ ಕ್ರಮ ಮತ್ತು ಅವು ಸ್ಟಾಕ್ ಅಥವಾ ಪರಸ್ಪರ ವಿರುದ್ಧವಾಗಿ ಬಿಡುತ್ತವೆ ಇದಲ್ಲದೆ ಅದು ಸ್ಟಾಕ್ ಪುಶ್ ಮತ್ತು ಪೋಪ್ ಹೊಂದಿರುವ ಎರಡು ಸಾಮಾನ್ಯ ವಿಧಾನಗಳನ್ನು ನಮಗೆ ನೀಡುತ್ತದೆ ಆ ವಿಶಿಷ್ಟತೆಯ ಜೊತೆಗೆ ಸ್ಟಾಕ್ ನ ಪ್ರಸ್ತುತ ಉನ್ನತ ಅಂಶ ಯಾವುದು ಎಂದು ತಿಳಿಯಲು ಇಂಟರ್ಫೇಸ್ ನ ಮತ್ತೊಂದು ಭಾಗವನ್ನು ನಾವು ಹೊಂದಿದ್ದೇವೆ ಮತ್ತು ಸ್ಟಾಕ್ ನಲ್ಲಿ ಏನಾದರೂ ಇದೆಯೇ ಎಂದು ಪರಿಶೀಲಿಸಲು ನಮ್ಮಲ್ಲಿ ಒಂದು ವಿಧಾನ ಖಾಲಿಯಾಗಿದೆ ಆದ್ದರಿಂದ ನಾವು ಇದನ್ನು ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ನಾವು ಸ್ಟಾಕ್ ಕ್ಲಾಸ್ ಅನ್ನು ಡಿಸೈನ್ ಗೊಳಿಸುತ್ತಿದ್ದರೆ ನಮ್ಮ ಇಂಟರ್ಫೇಸ್ ಅನ್ನು ಇಂಟರ್ಫೇಸ್ ನ ವಿಧಾನದ ಭಾಗವನ್ನು ಈ ನಾಲ್ಕು ವಿಧಾನಗಳಲ್ಲಿ ಹೇಳುತ್ತೇವೆ ಪುಶ್ ಮಾಡಲು ಪೋಪ್ ಮಾಡಲು ಟಾಪ್ ನಲ್ಲಿ ಮಾಡಲು ಮತ್ತು ಎಂಪ್ಟಿ ಮಾಡಲು ಒಂದು ಮಾರ್ಗ ಇರಬೇಕು ಹಲವಾರು ಇತರ ಇಂಟರ್ಫೇಸ್ ಕಾರ್ಯಗಳು ಇರಬಹುದು ಅದು ಹಲವಾರು ಇತರ ವಿಧಾನಗಳಾಗಿರಬಹುದು ಆದರೆ ಆರಂಭಿಕ ನಾಲ್ಕನ್ನು ವ್ಯಾಖ್ಯಾನಿಸಲು ಇದು ಕನಿಷ್ಠವಾಗಿರುತ್ತದೆ ಸ್ಟಾಕ್ ಅನ್ನು ವ್ಯಾಖ್ಯಾನಿಸಲು ಇದು ಕನಿಷ್ಠವಾಗಿದೆ ಈಗ ಇವುಗಳಲ್ಲಿ ಪ್ರತಿಯೊಂದನ್ನು ನೋಡೋಣ ಪ್ರಿಕಂಡಿಷನ್ ಮತ್ತು ಪೋಸ್ಟ್ ಕಂಡಿಷನ್ ಗಳು ಮತ್ತು ಅಡ್ಡಪರಿಣಾಮಗಳನ್ನು ನೋಡೋಣ ಆದ್ದರಿಂದ ಇದು ವಿಧಾನಗಳ ಭಾಗವಾಗಿದೆ ಮತ್ತು ಉಳಿದ ಟೇಬಲ್ ನಲ್ಲಿ ನೀವು ನೋಡುವುದು ಒಪ್ಪಂದದ ಭಾಗವಾಗಿದೆ ಇದು ಕಾಂಟ್ರಾಕ್ಟ್ ನ ಭಾಗವಾಗಿದೆ ಆದ್ದರಿಂದ ಕಾಂಟ್ರಾಕ್ಟ್ ಆದ್ದರಿಂದ ಯಾವ ಕಾಂಟ್ರಾಕ್ಟ್ contractನಮ್ಮಲ್ಲಿದೆ ಕಾಂಟ್ರಾಕ್ಟ್ ನಲ್ಲಿ ನಾವು ಪ್ರಿಕಂಡಿಷನ್ ಗೆ ಕಾರಣವಾಗುತ್ತೇವೆ ಆದ್ದರಿಂದ ನಾವು ಪುಶ್ ಅನ್ನು ನೋಡಿದರೆ ನಾನು ಇನ್ನೊಂದು ಬಣ್ಣವನ್ನು ತೆಗೆದುಕೊಳ್ಳೋಣ ಎಂದು ಹೇಳುತ್ತೇವೆ ನಾನು ಪುಶ್ ಅನ್ನು ನೋಡಿದರೆ ಈ ಪುಶ್ ವಿಧಾನವು ಸ್ಟಾಕ್ ಅನ್ನು ಆಹ್ವಾನಿಸಿದಾಗ ಯಾವ ಪ್ರಿಕಂಡಿಷನ್ ಇರುತ್ತದೆ ನಿರ್ದಿಷ್ಟ ಸ್ಟಾಕ್ ಒಬ್ಜೆಕ್ಟ್ ಅನ್ನು ಊಹಿಸಬಹುದಾದ ಸ್ಟಾಕ್ ಒಬ್ಜೆಕ್ಟ್ ಯಾವುದು ನಾವು ಪುಶ್ ಮಾಡಲು ಪ್ರಯತ್ನಿಸುತ್ತಿರುವ ಒಬ್ಜೆಕ್ಟ್ ಅನ್ನು ಸ್ಟಾಕ್ ಒಬ್ಜೆಕ್ಟ್ ಊಹಿಸುತ್ತದೆ ನೀವು ಪುಶ್ ಮಾಡುತ್ತಿದ್ದರೆ ನೀವು ಕೆಲವು ಒಬ್ಜೆಕ್ಟ್ ಅನ್ನು ಹೊಂದಿದ್ದೀರಿ ಉದಾಹರಣೆಗೆ ನೀವು ಒಂದು ಪೂರ್ಣಾಂಕವನ್ನು ಪುಶ್ ಮಾಡಲು ಪ್ರಯತ್ನಿಸುತ್ತಿರುವಾಗ ಅದು ಪೂರ್ಣಾಂಕದ ಸ್ಟಾಕ್ ಆಗಿರಬಹುದು ನೀವು ಸ್ಟ್ರಿಂಗ್ ಅನ್ನು ಪುಶ್ ಮಾಡಲು ಪ್ರಯತ್ನಿಸುತ್ತಿರುವಾಗ ಅದು ಸ್ಟ್ರಿಂಗ್ ಸ್ಟಾಕ್ ಆಗಿರಬಹುದು ಆದ್ದರಿಂದ ಪುಶ್ ಅನ್ನು ಆಹ್ವಾನಿಸುವಾಗ ಪೂರ್ಣಾಂಕ ಒಬ್ಜೆಕ್ಟ್ ನ ಸಂಗ್ರಹವನ್ನು ಹೇಳಿ ನೀವು ಯಾವಾಗಲೂ ಒಂದು ಪೂರ್ಣಾಂಕ ಒಬ್ಜೆಕ್ಟ್ ಅನ್ನು ನೀಡುತ್ತೀರಿ ಎಂದು ನಾವು ನಿರೀಕ್ಷಿಸುತ್ತೇವೆ ನೀವು ಅದನ್ನು ಸ್ಟ್ರಿಂಗ್ ಒಬ್ಜೆಕ್ಟ್ ಅಥವಾ ಉದ್ಯೋಗಿ ಒಬ್ಜೆಕ್ಟ್ ಅಥವಾ ಅಂತಹದನ್ನು ನೀಡುವುದಿಲ್ಲ ಆದ್ದರಿಂದ ಆದ್ದರಿಂದ ಒಬ್ಜೆಕ್ಟ್ ಮಾನ್ಯವಾಗಿರಬೇಕು ಎಂಬುದು ಪುಶ್ಗೆ ಪೂರ್ವಭಾವಿ ಷರತ್ತುಆಗಿದೆ ಈಗ ಔಟ್ಪುಟ್ ಪುಶ್ ಮೂಲಕ ಉತ್ಪತ್ತಿಯಾದಾಗ ಅಥವಾ ಪುಶ್ ಸಂದೇಶವು ಕಾರ್ಯಗತಗೊಳಿಸುವಿಕೆಯನ್ನು ಸ್ವಾಭಾವಿಕವಾಗಿ ಪೂರ್ಣಗೊಳಿಸಿದಾಗ ನಾವು ತೃಪ್ತಿಪಡಿಸಬೇಕಾದ ಪೋಸ್ಟ್ಕಂಡಿಷನ್ ಏನು ಅದು ಪುಶ್ ಮಾಡಲು ನಾವು ಕೊಟ್ಟಿರುವ ಒಬ್ಜೆಕ್ಟ್ ಮೇಲ್ಭಾಗದಲ್ಲಿ ಇರಬೇಕು ಇಲ್ಲದಿದ್ದರೆ ಯಲ್ಐಎಫ್ಒ ಅರಿತುಕೊಳ್ಳುವುದಿಲ್ಲ ಆದ್ದರಿಂದ ಈ ಪೋಸ್ಟ್ಕಂಡಿಷನ್ ಅನ್ನು ತೃಪ್ತಿಪಡಿಸುವುದು ಬಹಳ ನಿರ್ಣಾಯಕ ಅಡ್ಡಪರಿಣಾಮಗಳು ಯಾವುವು ಈಗ ಅದು ಅಡ್ಡಪರಿಣಾಮಗಳನ್ನು ಹೊಂದಿರಬಹುದು ಅಥವಾ ಇಲ್ಲದಿರಬಹುದು ಆದರೆ ನಾವು ಆಂತರಿಕವಾಗಿ ಸ್ಟಾಕ್ ಅನ್ನು ಯಾವ ರೀತಿಯಲ್ಲಿ ಕಾರ್ಯಗತ ಗೊಳಿಸುತ್ತಿದ್ದೇವೆಂದರೆ ನಾವು ಕ್ಲಾಸ್ ನ ಅನುಷ್ಠಾನ ಭಾಗಕ್ಕೆ ಬಂದಾಗ ನಾವು ಈ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಯಾವುದೇ ರೀತಿಯಲ್ಲಿ ನಾವು ಮಾಡಿದರು ಅಂಶಗಳನ್ನು ಉಳಿಸಿಕೊಳ್ಳಲು ಮೆಮೊರಿ ಬೇಕು ಆದ್ದರಿಂದ ನಾವು ಕೆಲವು ಹಂತದಲ್ಲಿ ಪುನರಾವರ್ತಿತವಾಗಿ ಪುಶ್ ಮಾಡುತ್ತಿದ್ದರೆ ನಮಗೆ ಹೆಚ್ಚಿನ ಮೆಮೊರಿ ಅಗತ್ಯವಿರುತ್ತದೆ ಮತ್ತು ಆ ಅವಶ್ಯಕತೆಯು ಸಿಸ್ಟಮ್ ಗೆ ಬರುತ್ತದೆ ಆದ್ದರಿಂದ ಅದು ನಾವು ಹೊಂದಬಹುದಾದ ಅಡ್ಡಪರಿಣಾಮವಾಗಿದೆ ಹಾಗಾಗಿ ನಾವು ಇದೇ ರೀತಿ ಪೋಪ್ ಅನ್ನು ನೋಡಿದರೆ ಒದಗಿಸಿದ ಅಂಶವನ್ನು ನಾನು ಪೋಪ್ ಮಾಡಬಹುದು ಎಂಬ ಅಂಶ ನಮಗೆ ಬೇಕು ಸ್ಟಾಕ್ ನಲ್ಲಿ ಕೆಲವು ಅಂಶಗಳಿವೆ ಆದ್ದರಿಂದ ಪೋಪ್ ನ ಪ್ರಿಕಂಡಿಷನ್ ಗಳಲ್ಲಿ ಸ್ಟಾಕ್ ಖಾಲಿಯಾಗಿಲ್ಲ ಎಂದು ಭಾವಿಸಬಹುದು ನೈಸರ್ಗಿಕ ಪೋಸ್ಟ್ ಕಂಡಿಷನ್ ಟಾಪ್ ಆಬ್ಜೆಟ್ ಅನ್ನು ತೆಗೆದುಹಾಕಿದೆ ಮತ್ತು ಖಂಡಿತವಾಗಿಯೂ ಪೋಪ್ ಕೊನೆಯ ಒಬ್ಜೆಕ್ಟ್ ನಿಂದ ಬಳಸಲ್ಪಟ್ಟ ಕೆಲವು ಮೆಮೊರಿ ಯನ್ನು ಬಿಡುಗಡೆ ಮಾಡಬಹುದು ಮೇಲಿನಿಂದ ಮತ್ತೆ ಸ್ಟಾಕ್ ಖಾಲಿಯಾಗಿಲ್ಲ ಎಂಬ ಪ್ರಿಕಂಡಿಷನ್ ಅಗತ್ಯವಿರುತ್ತದೆ ಆಗ ನೀವು ಉನ್ನತ ಅಂಶವನ್ನು ಪಡೆಯಬಹುದು ನಿಸ್ಸಂಶಯವಾಗಿ ಪೋಸ್ಟ್ ಕಂಡಿಷನ್ ಅನ್ನು ನಾನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ಉನ್ನತ ಒಬ್ಜೆಕ್ಟ್ ಹಿಂದಿರುಗಿಸಬೇಕು ಮತ್ತು ಇತರ ಪೋಸ್ಟ್ ಕಂಡಿಷನ್ ನ ಟಾಪ್ ಮಾಡುವ ಪರಿಣಾಮದಲ್ಲಿದೆ ಅದು ಟಾಪ್ ಸ್ಟಾಕ್ ಒಬ್ಜೆಕ್ಟ್ ನ ಕಂಡಿಷನ್ ಅನ್ನು ಬದಲಾಯಿಸಬಾರದು ಸ್ಟಾಕ್ ಒಬ್ಜೆಕ್ಟ್ ಕಂಡಿಷನ್ ಬದಲಾಗದೆ ಇರಬೇಕು ಆದ್ದರಿಂದ ಎರಡು ಪೋಸ್ಟ್ ಕಂಡಿಷನ್ ಗಳಿವೆ ಮತ್ತು ಯಾವುದೇ ಅಡ್ಡಪರಿಣಾಮಗಳಿಲ್ಲದಿರಬಹುದು ನೀವು ಖಾಲಿಯಾಗಿರುವುದನ್ನು ನೋಡಿದರೆ ಪ್ರಿಕಂಡಿಷನ್ ಇಲ್ಲ ಎಂದು ನಾವು ಹೇಳಬಹುದು ನಾನು ಯಾವುದೇ ಸ್ಟಾಕ್ ಗೆ ಖಾಲಿ ಸಂದೇಶವನ್ನು ಕಳುಹಿಸಬಹುದು ಮತ್ತು ಅದು ಪೋಸ್ಟ್ ಕಂಡಿಷನ್ ಸ್ಟಾಕ್ ನ ಸ್ಥಿತಿಯು ಬದಲಾಗುವುದಿಲ್ಲ ಅಲ್ಲಿ ಯಾವುದೇ ಅಡ್ಡಪರಿಣಾಮವಿಲ್ಲ ಆದ್ದರಿಂದ ಇದು ವಿಧಾನಗಳ ದೃಷ್ಟಿಕೋನ ಮತ್ತು ಒಟ್ಟಾಗಿ ಸ್ಟಾಕ್ ಕ್ಲಾಸ್ ನ ಇಂಟರ್ಫೇಸ್ ಅನ್ನು ರೂಪಿಸುತ್ತದೆ ಆ ವಿಷಯಕ್ಕಾಗಿ ಸಿ C ಜಾವಾ ಅಥವಾ ಪೈಥಾನ್ ನಂತಹ ವಿವಿಧ ಒಒಪಿ ಭಾಷೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಬರೆಯುತ್ತಿರುವ ನಿಮಗೆ ನಾನು ಎಚ್ಚರಿಕೆ ನೀಡಲು ಬಯಸುತ್ತೇನೆ ನೀವು ಆಗಾಗ್ಗೆ ನಂಬಲು ಅಥವಾ ಅನುಸರಿಸಲು ಒಲವು ತೋರುತ್ತಿದ್ದೀರಿ ಎಂದರೆ ಅದು ವಿಧಾನಗಳು ಮಾತ್ರ ಈ ಭಾಗಗಳು ಮಾತ್ರ ಅದು ಇಂಟರ್ಫೇಸ್ ಎಂದರೇನು ಆದರೆ ದಯವಿಟ್ಟು ಅರ್ಥಮಾಡಿಕೊಳ್ಳಿ ನಾನು ಒಬ್ಜೆಕ್ಟ್ ಗೆ ಈ ವಿಧಾನಗಳನ್ನು ಆಹ್ವಾನಿಸಲು ಸಂದೇಶಗಳು ಮತ್ತು ಕ್ರಮಗಳು ಮಾತ್ರ ತಿಳಿದಿದೆ ಔಟ್ಪುಟ್ ನಲ್ಲಿನ ಗುಣಲಕ್ಷಣಗಳನ್ನು ಮತ್ತು ಈ ಪ್ರಕ್ರಿಯೆಯಲ್ಲಿ ಸಂಭವಿಸಬಹುದಾದ ಅಡ್ಡಪರಿಣಾಮವನ್ನು ನಿರ್ದಿಷ್ಟಪಡಿಸುವ ಪೋಸ್ಟ್ಕಂಡಿಷನ್ ಅನ್ನು ಇನ್ಪುಟ್ ಮಾಡಿ ಆಗ ನಾನು ಪ್ರಿಕಂಡಿಷನ್ ನ ಬಗ್ಗೆ ಜಾಗರೂಕರಾಗಿರದ ಹೊರತು ಆ ಕೆಲಸವನ್ನು ಸರಿಯಾಗಿ ಮಾಡಲು ನನಗೆ ಸಾಧ್ಯವಾಗುವುದಿಲ್ಲ ಅದನ್ನು ಅರ್ಥಮಾಡಿಕೊಳ್ಳಲು ಈ ಪರ್ಯಾಯ ಇಂಟರ್ಫೇಸ್ ನಲ್ಲಿ ಸ್ಟಾಕ್ ಆಗಿ ಪರ್ಯಾಯ ಇಂಟರ್ಫೇಸ್ ಅನ್ನು ತೆಗೆದುಕೊಳ್ಳೋಣ ಎಂದು ಹೇಳೋಣ ಮತ್ತೆ ವಿಧಾನಗಳು ಒಂದೇ ಆಗಿರುತ್ತವೆ ನಾನು ಯಾವುದೇ ವಿಧಾನಗಳನ್ನು ಬದಲಾಯಿಸುತ್ತಿಲ್ಲ ಆದರೆ ನಾನು ಏನು ಬದಲಾಯಿಸಿದ್ದೇನೆಂದರೆ ನಾನು ಈಗ ಕಾಂಟ್ರಾಕ್ಟ್ ಅನ್ನು ಬದಲಾಯಿಸಿದ್ದೇನೆ ಎಂದು ನಾನು ಹೇಳುತ್ತೇನೆ ಕಾಂಟ್ರಾಕ್ಟ್ ನಲ್ಲಿ ನಾನು ಹೇಳುತ್ತೇನೆ ಪೋಪ್ ಗೆ ಸಂದೇಶವನ್ನು ಕಳುಹಿಸಿದಾಗ ಪೋಪ್ ಅನ್ನು ಆಹ್ವಾನಿಸಿದಾಗ ಕ್ಲೈಂಟ್ ಖಾತರಿಪಡಿಸುತ್ತದೆ ಸ್ಟಾಕ್ ಖಾಲಿಯಾಗಿಲ್ಲ ಖಾಲಿಯಾಗಿರದ ಸ್ಟಾಕ್ ನಲ್ಲಿ ಪೋಪ್ ಅಥವಾ ಟಾಪ್ ಮಾಡಲು ನಾನು ಕೇಳಬಹುದು ಯಾವುದೇ ಪ್ರಿಕಂಡಿಷನ್ ಇಲ್ಲ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಸ್ಟಾಕ್ ಖಾಲಿಯಾಗಿರಬಹುದು ಮತ್ತು ನಾನು ಟಾಪ್ ಅನ್ನು ಕೇಳುತ್ತಿದ್ದೇನೆ ಹಾಗಾಗಿ ಸ್ಟಾಕ್ ಖಾಲಿಯಾಗಿಲ್ಲದಿದ್ದರೆ ಈಗ ಏನಾಗಬಹುದು ಎಂದರೆ ಮೇಲಿನ ಒಬ್ಜೆಕ್ಟ್ ಅನ್ನು ತೆಗೆದುಹಾಕಲಾಗುತ್ತದೆ ಆದ್ದರಿಂದ ಅದು ನನ್ನಲ್ಲಿದ್ದಂತೆಯೇ ಇರುತ್ತದೆ ಅದು ಖಾಲಿಯಾಗಿಲ್ಲದಿದ್ದರೆ ಕೆಲವು ಮೆಮೊರಿ ಬಿಡುಗಡೆಯಾಗಬಹುದು ಆದರೆ ಅದು ಖಾಲಿಯಾಗಿದ್ದರೆ ಸ್ವಾಭಾವಿಕವಾಗಿ ಔಟ್ಪುಟ್ ಅನ್ನು ಉತ್ಪಾದಿಸಲಾಗುವುದಿಲ್ಲ ಅಥವಾ ಔಟ್ಪುಟ್ ಅನ್ನು ತೃಪ್ತಿಪಡಿಸಲಾಗುವುದಿಲ್ಲ ಏಕೆಂದರೆ ಯಾವುದೇ ಉನ್ನತ ಒಬ್ಜೆಕ್ಟ್ ಇಲ್ಲ ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ನಾನು ಒಂದು ಎಕ್ಸೆಪ್ಶನ್ ಅನ್ನು ಹಾಕುತ್ತೇನೆ ಒಂದು ವಿನಾಯಿತಿಗಳನ್ನು ಕಳುಹಿಸುವುದನ್ನು ನಂತರ ನಾವು ಹೆಚ್ಚಾಗಿ ವಿವರಿಸುತ್ತೇವೆ ಇದು ಸಿಸ್ಟಂ ಗೆ ಹೇಳುವ ಕ್ಲೈಂಟ್ ಸರ್ವರ್ ಸಿಸ್ಟಂ ಗೆ ಹೇಳುವ ಒಂದು ವಿಧವಾಗಿದೆ ಅದನ್ನು ಮಾಡಲು ನನಗೆ ಸಾಧ್ಯವಾಗದ ಸಂದೇಶವನ್ನು ಪ್ರಕ್ರಿಯೆಗೊಳಿಸಲು ನನ್ನನ್ನು ಕೇಳಲಾಯಿತು ಮತ್ತು ಪ್ರತಿಯಾಗಿ ನಾನು ಕೆಲವು ವಿನಾಯಿತಿ ಅಥವಾ ದೋಷ ಹ್ಯಾಂಡ್ಲರ್ ದೋಷ ನಿಯಂತ್ರಕಕ್ಕೆ ಒಂದು ವಿನಾಯಿತಿ ಸಂದೇಶವನ್ನು ಕಳುಹಿಸುತ್ತೇನೆ ಆದ್ದರಿಂದ ಹಿಂದಿನ ಇಂಟರ್ಫೇಸ್ ನಲ್ಲಿ ಸ್ಟಾಕ್ ಖಾಲಿಯಾಗಿಲ್ಲ ಎಂದು ಪ್ರಿಕಂಡಿಷನ್ ಹೇಳಿದ್ದನ್ನು ಪರಿಗಣಿಸುತ್ತದೆ ಆದ್ದರಿಂದ ಪೋಪ್ ಸ್ಟಾಕ್ ಖಾಲಿಯಾಗಿರುವುದನ್ನು ಹೊರತುಪಡಿಸಿ ಎಸೆಯಬಹುದಾದ ಅಡ್ಡಪರಿಣಾಮವನ್ನು ಪರಿಗಣಿಸುವ ಅಗತ್ಯವಿಲ್ಲ ಆದರೆ ಇಲ್ಲಿ ನಾನು ಪ್ರಿಕಂಡಿಷನ್ ಅನ್ನು ಬದಲಾಯಿಸಿದ್ದೇನೆ ಮತ್ತು ಆದ್ದರಿಂದ ಅಡ್ಡಪರಿಣಾಮದ ಸಾಧ್ಯತೆಯನ್ನು ನಾನು ಹೊಂದಿದ್ದೇನೆ ಅಲ್ಲಿ ಸ್ಟಾಕ್ ಖಾಲಿಯಾಗಿರುವುದಕ್ಕೆ ಒಂದು ವಿನಾಯಿತಿಯನ್ನು ಕಳುಹಿಸಬಹುದು ಟಾಪ್ ನಲ್ಲಿ ಇದೇ ರೀತಿಯ ಆಲೋಚನೆ ಸಂಭವಿಸುತ್ತದೆ ನೀವು ಆ ಸ್ಟಾಕ್ ಗಾಗಿ ಉನ್ನತ ಸಂದೇಶವನ್ನು ಆಹ್ವಾನಿಸಲು ಪ್ರಯತ್ನಿಸುತ್ತಿರುವಾಗ ಸ್ಟಾಕ್ ನಿಜವಾಗಿ ಖಾಲಿಯಾಗಿದ್ದರೆ ಅದು ಸಹ ಒಂದು ಅಪವಾದವನ್ನು ಕಳುಹಿಸಬಹುದು ಆದ್ದರಿಂದ ಕೇವಲ ಸಂದೇಶಗಳು ಒಂದೇ ಆಗಿರುವುದು ನಮಗೆ ಒಂದೇ ಇಂಟರ್ಫೇಸ್ ಅನ್ನು ನೀಡುವುದಿಲ್ಲ ಎಂದು ನೀವು ನೋಡಬಹುದು ಏಕೆಂದರೆ ಅದು ಇಲ್ಲಿ ಕಾಂಟ್ರಾಕ್ಟ್ ಮತ್ತು ಇಲ್ಲಿನ ಕಾಂಟ್ರಾಕ್ಟ್ ಅನ್ನು ಅವಲಂಬಿಸಿರುತ್ತದೆ ಪ್ರೋಗ್ರಾಮರ್ ಈ ವಿಧಾನವನ್ನು ಕಾರ್ಯಗತಗೊಳಿಸುವ ವಿಧಾನವು ತುಂಬಾ ವಿಭಿನ್ನವಾಗಿರುತ್ತದೆ ನೀವು ಇನ್ನೊಂದು ಇಂಟರ್ಫೇಸ್ ಬಗ್ಗೆ ಯೋಚಿಸಬಹುದು ಆದ್ದರಿಂದ ಈ ಇಂಟರ್ಫೇಸ್ ನಲ್ಲಿ ಮತ್ತೆ ನಾವು ಒಂದೇ ರೀತಿಯ ವಿಧಾನಗಳನ್ನು ಹೊಂದಿದ್ದೇವೆ ನಾವು ಒಂದೇ ರೀತಿಯ ಪ್ರಿಕಂಡಿಷನ್ ಗಳನ್ನು ಹೊಂದಿದ್ದೇವೆ ಮತ್ತು ನಾವು ಬದಲಾಯಿಸುವದನ್ನು ನಾವು ಈ ಇಂಟರ್ಫೇಸ್ ನಲ್ಲಿ ಸೇರಿಸಿದ್ದೇವೆ ಪುಶ್ ಗಾಗಿ ನಾವು ನಿರ್ದಿಷ್ಟ ಅಡ್ಡಪರಿಣಾಮವನ್ನು ಸೇರಿಸಿದ್ದೇವೆ ಪುಶ್ ನನಗೆ ಮೆಮೊರಿ ಅಗತ್ಯವಿರುವ ಅಡ್ಡಪರಿಣಾಮವನ್ನು ಉಂಟುಮಾಡಬಹುದು ಎಂದು ಇಲ್ಲಿ ನಾವು ಹೇಳಿದ್ದೇವೆ ಪುಶ್ ಹೆಚ್ಚಿನ ಮೆಮೊರಿ ಅಗತ್ಯವಿರುವ ಅಡ್ಡಪರಿಣಾಮಗಳನ್ನು ರಚಿಸಬಹುದು ಇಲ್ಲಿ ಪುಶ್ ಮಾಡುವುದರಿಂದ ಹೆಚ್ಚಿನ ಮೆಮೊರಿ ಅಗತ್ಯವಿರುವ ಅಡ್ಡಪರಿಣಾಮವನ್ನು ಸೃಷ್ಟಿಸುತ್ತದೆ ಈಗ ಸ್ಟಾಕ್ ನಲ್ಲಿ ಸೈದ್ಧಾಂತಿಕವಾಗಿ ಮಿತಿಯಿಲ್ಲ ನಾನು ಎಲ್ಲಿಯವರೆಗೆ ಬೇಕಾದರೂ ಸ್ಟ್ಯಾಕಿಂಗ್ ಅನ್ನು ಮುಂದುವರಿಸಬಹುದು ಆದರೆ ಸ್ಟಾಕ್ ಒಬ್ಜೆಕ್ಟ್ ಅನ್ನು ಕಾರ್ಯಗತಗೊಳಿಸಲು ನಾನು ಬಳಸುವ ಯಾವುದೇ ಸಿಸ್ಟಂ ಅಂತಿಮವಾಗಿ ಸೀಮಿತ ಮೆಮೊರಿ ಯನ್ನು ಹೊಂದಿರುತ್ತದೆ ಆದ್ದರಿಂದ ಕೆಲವು ಸಮಯದಲ್ಲಿ ಅದು ಮೆಮೊರಿ ಯಿಂದ ಹೊರಗುಳಿಯುತ್ತದೆ ಅದು ಕಡಿಮೆ ಮೆಮೊರಿ ಆಗುತ್ತದೆ ಈಗ ಅದಕ್ಕೆ ಏನಾಗುತ್ತದೆ ಆದ್ದರಿಂದ ಈ ಇಂಟರ್ಫೇಸ್ ಗೆ ಹೋಲಿಸಿ ಈ ನಿರ್ದಿಷ್ಟವಾದದ್ದು ಒಂದು ನಂತರದ ಒಂದು ಹೆಚ್ಚು ಉತ್ತಮವಾಗಿ ನಿರ್ದಿಷ್ಟಪಡಿಸಿದ ಇಂಟರ್ಫೇಸ್ ಏಕೆಂದರೆ ಇದು ಪುಶ್ ರಿಕ್ವೆಸ್ಟ್ ಪುಶ್ ಮೆಸೇಜ್ push requestpush messenge ಅನ್ನು ಯಶಸ್ವಿಯಾಗಿ ಮಾಡಲು ಕಡಿಮೆ ಮೆಮೊರಿ ಯನ್ನು ಹೊಂದಿರುವಾಗ ಸಿಸ್ಟಂ ನಲ್ಲಿ ಸಂಭವಿಸಬಹುದಾದ ಸಂಭಾವ್ಯ ಪರಿಸ್ಥಿತಿಯನ್ನು ನೋಡಿಕೊಳ್ಳುತ್ತದೆ ಆದ್ದರಿಂದ ನಿಮ್ಮ ಇಂಟರ್ಫೇಸ್ ಡಿಸೈನ್ ನ ವಿಷಯದಲ್ಲಿ ನೀವು ಕಾಂಟ್ರಾಕ್ಟ್ ನ ತತ್ವಗಳ ಮೂಲಕ ಡಿಸೈನ್ ಅನ್ನು ನಿಜವಾಗಿಯೂ ಹೇಗೆ ಅನ್ವಯಿಸುತ್ತೀರಿ ಮತ್ತು ಒಂದೇ ರೀತಿಯ ವಿಧಾನಗಳನ್ನು ವಿಭಿನ್ನ ಇಂಟರ್ಫೇಸ್ ಗಳು ಹೊಂದಿರುತ್ತವೆ ಆದರೆ ವಿವಿಧ ರೀತಿಯ ಕಾಂಟ್ರಾಕ್ಟ್ ಗಳನ್ನು ಹೊಂದಿರುವುದು ಇಡೀ ಡಿಸೈನ್ ಪ್ರಕ್ರಿಯೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಈ ಉದಾಹರಣೆಯು ನಿಮಗೆ ತೋರಿಸಿದೆ ಮುಂದೆ ನಾವು ಸಾರ್ವಜನಿಕವಾಗಿ ಗೋಚರಿಸುವಿಕೆಯ ವಿಧಾನಗಳಿಗೆ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇವೆ ನಾವು ಒಬ್ಜೆಕ್ಟ್ ಗಳ ಎನ್ಕ್ಯಾಪ್ಸುಲೇಷನ್ ಅನ್ನು ಜಾರಿಗೊಳಿಸುತ್ತೇವೆ ಎಂದು ನಾವು ಪದೇ ಪದೇ ಹೇಳುತ್ತಿರುವುದನ್ನು ನಾನು ನಿಮಗೆ ನೆನಪಿಸುತ್ತೇನೆ ಮತ್ತು ಖಂಡಿತವಾಗಿಯೂ ಒಬ್ಜೆಕ್ಟ್ ಗಳು ತಮ್ಮ ಕ್ಲಾಸ್ ನ ನಿದರ್ಶನಗಳಾಗಿರುವುದರಿಂದ ಕ್ಲಾಸ್ ಗಳು ಸುತ್ತುವರಿಯುವ ಕಾರ್ಯವಿಧಾನವನ್ನು ಹೊಂದಿರಬೇಕು ಎನ್ಕ್ಯಾಪ್ಸುಲೇಷನ್ ಎಂದರೆ ಮೂಲತಃ ಒಂದು ಕ್ಲಾಸ್ ನ ಕೆಲವು ಭಾಗಗಳನ್ನು ಅಥವಾ ಒಬ್ಜೆಕ್ಟ್ ನ ಕೆಲವು ಭಾಗಗಳನ್ನು ಮರೆಮಾಡುವುದು ಇದರರ್ಥ ಇತರ ಕ್ಲಾಸ್ ಗಳ ನಿದರ್ಶನಗಳಿಂದ ನಾವು ಇತರ ಒಬ್ಜೆಕ್ಟ್ ಗಳಿಂದ ತಕ್ಷಣ ಪಡೆಯುತ್ತೇವೆ ಎಂಬುವುದು ಆದ್ದರಿಂದ ಸಾಮಾನ್ಯವಾಗಿ ನಾಲ್ಕು ವಿಧದ ಗೋಚರತೆಗಳಿವೆ ಎಂದು ನಾವು ಗಮನಿಸಬಹುದು ಅಥವಾ ಇಂಟರ್ಫೇಸ್ ಅನ್ನು ನಾಲ್ಕು ವಿಭಿನ್ನ ಭಾಗಗಳಾಗಿ ವಿಂಗಡಿಸಬಹುದು ಎಂದು ಹೇಳಬಹುದು ಅದನ್ನು ಸಾರ್ವಜನಿಕ ಎಂದು ಕರೆಯಲಾಗುತ್ತದೆ ಇದು ಎಲ್ಲಾ ಗ್ರಾಹಕರಿಗೆ ಯಾರಿಗಾದರೂ ಪ್ರವೇಶಿಸಬಹುದಾದ ಇಂಟರ್ಫೇಸ್ ಮತ್ತು ಅದನ್ನು ಬಳಸಬಹುದು ಮತ್ತು ಸಾಮಾನ್ಯವಾಗಿ ನಾವು ಸ್ಟಾಕ್ ಬಗ್ಗೆ ಮಾತನಾಡುತ್ತಿದ್ದಂತೆಯೇ ಬಳಕೆಗಾಗಿ ಇಂಟರ್ಫೇಸ್ ಬಗ್ಗೆ ಮಾತನಾಡುವಾಗ ಇದು ಸಾರ್ವಜನಿಕ ಗೋಚರತೆಯನ್ನು ಮಾತ್ರ ಆಧರಿಸಿದೆ ಏಕೆಂದರೆ ಯಾರಾದರೂ ಪುಶ್ ಪೋಪ್ ಟಾಪ್ ಖಾಲಿ ರೀತಿಯ ಇಂಟರ್ಫೇಸ್ ಅನ್ನು ಬಳಸಲು ಸಾಧ್ಯವಾಗುತ್ತದೆ ಇನ್ನೊಂದು ಖಾಸಗಿಯಾಗಿದ್ದು ಅದು ಹೊರಗಿನವರಿಗೆ ಬೇರೆಯವರಿಗೆ ಅಲ್ಲ ಕ್ಲಾಸ್ ಗೆ ಮಾತ್ರ ಪ್ರವೇಶಿಸಬಹುದಾಗಿದೆ ಆದ್ದರಿಂದ ಸ್ಟಾಕ್ ಉದಾಹರಣೆಯಲ್ಲಿ ನಾವು ಒಂದು ವಿಧಾನವನ್ನು ಹೊಂದಿರಬಹುದು ಅದು ಪುಶ್ ಕಾರ್ಯಾಚರಣೆ ನಡೆಯುತ್ತಿರುವಾಗ ಸ್ಟಾಕ್ ಗೆ ಸಾಕಷ್ಟು ಮೆಮೊರಿ ಇದೆಯೇ ಎಂದು ಪರಿಶೀಲಿಸುತ್ತದೆ ಈಗ ಈ ವಿಧಾನವನ್ನು ಬಾಹ್ಯ ಕ್ಲೈಂಟ್ ಗಳಿಗೆ ಒಡ್ಡಲಾಗುವುದಿಲ್ಲ ಏಕೆಂದರೆ ಮತ್ತೊಂದು ಅಂಶವನ್ನು ಪುಶ್ ಮಾಡಲು ಸಾಕಷ್ಟು ಮೆಮೊರಿ ಇಲ್ಲದಿದ್ದಾಗ ಸ್ಟಾಕ್ ಕ್ಲಾಸ್ ಅಥವಾ ಸ್ಟಾಕ್ ಒಬ್ಜೆಕ್ಟ್ ಏನು ಮಾಡಬೇಕೆಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಇದು ಸ್ಟಾಕ್ ಕ್ಲಾಸ್ ಗಳ ಆಂತರಿಕ ವಿಷಯವಾಗಿದ್ದು ಸ್ಟಾಕ್ ಒಬ್ಜೆಕ್ಟ್ ನ ಆಂತರಿಕ ವಿಷಯವಾಗಿದೆ ಆದರೆ ಸ್ಟಾಕ್ ಒಬ್ಜೆಕ್ಟ್ ಸ್ವತಃ ಸಾಕಷ್ಟು ಮೆಮೊರಿ ಲಭ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ನಾನು ಸ್ಟಾಕ್ ಒಬ್ಜೆಕ್ಟ್ ಆಹ್ವಾನಿಸಲು ಕಳುಹಿಸುವ ಪೂರ್ಣ ರೀತಿಯ ವಿಧಾನವನ್ನು ಹೊಂದಬಹುದು ಮತ್ತು ಸಾಕಷ್ಟು ಮೆಮೊರಿ ಇದೆಯೇ ಎಂದು ಪರೀಕ್ಷಿಸಲು ಅಂತಹ ವಿಧಾನವು ಖಾಸಗಿ ವಿಧಾನವಾಗಿದೆ ಏಕೆಂದರೆ ಇತರರು ಇದನ್ನು ನೋಡಲು ಸಾಧ್ಯವಾಗುವುದಿಲ್ಲ ಈ ನಡುವೆ ಒಂದು ಕ್ಲಾಸ್ ನಲ್ಲಿ ಗೋಚರತೆಯ ಅಂಶಗಳಿವೆ ಎಂದು ನಾವು ನೋಡುತ್ತೇವೆ ಅಲ್ಲಿ ಒಂದು ವಿಧಾನದ ಘೋಷಣೆಯು ಕ್ಲಾಸ್ ಗೆ ಅಥವಾ ಅದರ ಸಬ್ಕ್ಲಾಸ್ ಗಳಿಗೆ ಮಾತ್ರ ಪ್ರವೇಶಿಸಬಹುದಾಗಿದೆ ಅಮೂರ್ತ ಕ್ರಮಾನುಗತಕ್ಕೆ ಸಂಬಂಧಿಸಿದಂತೆ ನಾವು ಸಬ್ಕ್ಲಾಸ್ ಗಳ ಬಗ್ಗೆ ಮಾತನಾಡಿದ್ದೇವೆ ಎಂದು ನಿಮಗೆ ತಿಳಿದಿರುವ ಹೆಚ್ಚಿನ ಸಬ್ಕ್ಲಾಸ್ ಗಳಿಗೆ ನಾವು ಬರುತ್ತೇವೆ ಆದ್ದರಿಂದ ಏನಾದರೂ ಮತ್ತೊಂದು ಕ್ಲಾಸ್ ನ ಸಬ್ಕ್ಲಾಸ್ ಆಗಿದ್ದರೆ ಆ ಸಬ್ಕ್ಲಾಸ್ ಗೆ ಸಂರಕ್ಷಿತ ಗೋಚರತೆ ಇರುತ್ತದೆ ಆದ್ದರಿಂದ ಏನನ್ನಾದರೂ ರಕ್ಷಿಸಿದರೆ ಅದು ಕ್ಲಾಸ್ ಗೆ ಪ್ರವೇಶಿಸಬಹುದು ಆದರೆ ಅಲ್ಲಿ ಹೊರಗಿನವರಿಗೆ ಪ್ರವೇಶಿಸಲಾಗುವುದಿಲ್ಲ ಆದರೆ ಕ್ಲಾಸ್ ನ ಜೊತೆಗೆ ಸಬ್ಕ್ಲಾಸ್ ಗಳು ಸಹ ಸಂರಕ್ಷಿತ ಸದಸ್ಯರನ್ನು ಪ್ರವೇಶಿಸಬಹುದು ಅಂತಿಮವಾಗಿ ಕೆಲವು ಒಬ್ಜೆಕ್ಟ್ ಸಿಸ್ಟಮ್ ಗಳು ಪ್ಯಾಕೇಜ್ ನಂತಹ ಇತರ ಕೆಲವು ರೀತಿಯ ಗೋಚರತೆಯನ್ನು ಪರಿಚಯಿಸುತ್ತವೆ ಅಲ್ಲಿ ಒಂದೇ ರೀತಿಯ ಪ್ಯಾಕೇಜ್ ಗೆ ಸೇರಿದ ಎಲ್ಲಾ ಕ್ಲಾಸ್ ಗಳು ಒಂದೇ ಕ್ಲಾಸ್ ನ ಫೋಲ್ಡರ್ ಪ್ಯಾಕೇಜ್ ನ ಅಡಿಯಲ್ಲಿ ನಾನು ಕ್ಲಾಸ್ ಗಳನ್ನು ಒಟ್ಟಿಗೆ ಸೇರಿಸಿದರೆ ಪರಿಕಲ್ಪನೆಗೆ ಹೋಲುತ್ತದೆ ಎಂದು ಹೇಳುತ್ತದೆ ಎಲ್ಲಾ ಕ್ಲಾಸ್ ಗಳ ಫೋಲ್ಡರ್ ಆದರೆ ಅದು ಫೋಲ್ಡರ್ ಅಲ್ಲ ಅದು ಸ್ವಲ್ಪ ಭಿನ್ನವಾಗಿರುತ್ತದೆ ಈ ಎಲ್ಲಾ ಕ್ಲಾಸ್ ಗಳನ್ನು ನೀವು ಒಂದೇ ಪ್ಯಾಕೇಜ್ ಗೆ ಹಾಕಿದರೆ ಕ್ಲಾಸ್ ಗಳು ಪರಸ್ಪರ ನೋಡಲು ಸಾಧ್ಯವಾಗುತ್ತದೆ ಎಂದು ಅದು ಹೇಳುತ್ತದೆ ಕ್ಲಾಸ್ ಗಳು ಪರಸ್ಪರ ಗೋಚರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಗೋಚರತೆಯು ವಿಭಿನ್ನ ಗೋಚರತೆಯ ಎನ್ಕ್ಯಾಪ್ಸುಲೇಷನ್ ಅನ್ನು ಖಾಸಗಿ ಗೋಚರತೆಯ ಗಟ್ಟಿಯಾದ ಎನ್ಕ್ಯಾಪ್ಸುಲೇಷನ್ ನಿಂದ ರಕ್ಷಿತ ಪ್ಯಾಕೇಜ್ ಗೋಚರತೆಯೊಂದಿಗೆ ಸ್ವಲ್ಪಮಟ್ಟಿಗೆ ಸೀಮಿತ ಎನ್ಕ್ಯಾಪ್ಸುಲೇಷನ್ ನ ವರೆಗೆ ಇಡೀ ಗೋಚರ ಒಬ್ಜೆಕ್ಟ್ ಗಳು ಮತ್ತು ಕ್ಲಾಸ್ ಗಳಿಗೆ ಸಾರ್ವಜನಿಕ ಗೋಚರತೆಯ ಮುಕ್ತತೆಯನ್ನು ಪೂರ್ಣಗೊಳಿಸುತ್ತದೆ ಎಂದು ಹೇಳುತ್ತದೆ